ಕಪ್ಪು ದೇಹ ವಿಕಿರಣ III ಕಪ್ಪು ದೇಹದ ವಿಕಿರಣದೊಳಗೆ ಸ್ಪೆಕ್ಟರಲ್ ಶಕ್ತಿಯ ಸಾಂದ್ರತೆ ಮತ್ತು ವಿಕಿರಣ ಒತ್ತಡ ಹಿಂದಿನ ಎರಡು ಉಪನ್ಯಾಸಗಳಲ್ಲಿ ನಾವು ನಿಮಗೆ ಕಪ್ಪು ದೇಹದ ಕೆಲವು ಮೂಲಭೂತ ವ್ಯಾಖ್ಯಾನಗಳನ್ನು ನೀಡಿದ್ದೇವೆ ಮತ್ತು ಇದನ್ನು ಗೋಳಾಕಾರದ ಕ್ಯಾವಿಟಿಯಿಂದ ಪ್ರತಿನಿಧಿಸಿದ್ದೇವೆ ಮತ್ತು ನಾನು ಅದನ್ನು T ತಾಪಮಾನದಲ್ಲಿ ವಿಕಿರಣವನ್ನು ಅಧ್ಯಯನ ಮಾಡಲು ಬಯಸಿದರೆ T ತಾಪಮಾನದಲ್ಲಿ ಗೋಳಾಕಾರದ ಕ್ಯಾವಿಟಿಯನ್ನು ಹೇಳುತ್ತೇನೆ ನಾನು ಈಗ ವ್ಯಾಖ್ಯಾನಿಸಲು ಬಯಸುವುದನ್ನು ಸ್ಪೆಕ್ಟರಲ್ ಸಾಂದ್ರತೆ ಎಂದು ಕರೆಯಲ್ಪಡುತ್ತದೆ ಒಂದು ಕ್ಯಾವಿಟಿಯಲ್ಲಿ ಅಥವಾ ಕಪ್ಪು ದೇಹದಲ್ಲಿ U ಎಂದು ವ್ಯಾಖ್ಯಾನಿಸುತ್ತೇವೆ ಎಂದು ನೀವು ಈಗಾಗಲೇ ನೋಡಿದ್ದೀರಿ ಅಲ್ಲಿ U ಎಂಬುದು ಶಕ್ತಿಯ ಸಾಂದ್ರತೆ ಮತ್ತು ಹಿಂದಿನ ಉಪನ್ಯಾಸದಲ್ಲಿ ನಮಗೆ ದೊರೆತ ಫಲಿತಾಂಶವೆಂದರೆ ಕಪ್ಪು ದೇಹದಿಂದ ಹೊರಬರುವ ಇನ್ಟೆನ್ಸಿಟಿಯು uc 4 ಸಾಮಾನ್ಯವಾಗಿ ನಿಮ್ಮ ವಿದ್ಯುತ್ಕಾಂತೀಯ ಸಿದ್ಧಾಂತದ ಇನ್ಟೆನ್ಸಿಟಿಯನ್ನು ನೆನಪಿಸಿಕೊಂಡಿದ್ದರೆ uc ಎಂಬುದನ್ನು ಸಮತಲ ತರಂಗಕ್ಕೆ ನೀಡಲಾಗುತ್ತದೆ ಈ ಸಂದರ್ಭದಲ್ಲಿ ಹೊರಬರುವ ತೀವ್ರತೆಯು uc 4 ಆಗುತ್ತದೆ ಏಕೆಂದರೆ ಹಿಂದಿನ ಉಪನ್ಯಾಸದಲ್ಲಿ ಡಿರೈವೇಶನ್ನಲ್ಲಿ ನೀವು ನೋಡಿದಂತೆ ವಿಕಿರಣವು ಎಲ್ಲಾ ದಿಕ್ಕಿನಿಂದಲೂ ಐಸೊಟ್ರೊಪಿಕ್ ಆಗಿರುತ್ತದೆ ಈಗ ಹೊರಬರುವ ವಿಕಿರಣದಿಂದ ಸ್ಪೆಕ್ಟರಲ್ ಸಾಂದ್ರತೆಯು ಏನು ಮಾಡುತ್ತದೆಯೆಂದರೆ ಹೊರಬರುವ ವಿಕಿರಣವು ಎಲ್ಲಾ ತರಂಗಾಂತರಗಳನ್ನು ಹೊಂದಿರುತ್ತದೆ ಆದ್ದರಿಂದ ಇದು ಕೆಂಪು ಬಣ್ಣ ಹಳದಿ ಬಣ್ಣ ನೀಲಿ ಬಣ್ಣ ನೇರಳಾತೀತ ಅತಿಗೆಂಪು ಎಲ್ಲವನ್ನೂ ಹೊಂದಿರುತ್ತದೆ ಮತ್ತು ನಾವು ಬರೆಯಬಹುದಾದ ವಿಕಿರಣವು ವಿಕಿರಣ ಸಾಂದ್ರತೆ ಅಥವಾ ಇನ್ಟೆನ್ಸಿಟಿಯನ್ನುಇಡೀ ವರ್ಣಪಟಲದ ಮೇಲೆ ವಿತರಿಸಲಾಗುತ್ತದೆ ಇದರರ್ಥ ನಾನು ಇನ್ಟೆನ್ಸಿಟಿಯನ್ನು ಹೊಂದಿದ್ದರೆ ಅದು ಪ್ರತಿಯೊಂದು ತರಂಗಾಂತರಗಕ್ಕೆ ಕೆಲವು ಡೆಲ್ಟಾ I ನ ಸಂಕಲನವಾಗಿರುತ್ತದೆ ಅದನ್ನು ವಿವರಿಸಿವುದಾದರೆ ನಾನು ಲ್ಯಾಂಬ್ಡಾ ಮತ್ತು ಇನ್ಟೆನ್ಸಿಟಿ ರೇಖೆಯನ್ನು ನೋಡಿದರೆ 1 ಹತ್ತಿರದಲ್ಲಿ I ಎಂಬ ಇಂಟೆನ್ಸಿಟಿ ಇರುತ್ತದೆ 2 ಹತ್ತಿರದಲ್ಲಿ ಕೆಲವು ಇಂಟೆನ್ಸಿಟಿ ಕಾಣುತ್ತದೆ ಆದ್ದರಿಂದ ಪ್ರತಿ ಮಧ್ಯಂತರದಲ್ಲಿ ಕೆಲವು ಇಂಟೆನ್ಸಿಟಿ ಇರುತ್ತದೆ ಅದು ವಿವಿಧ ತರಂಗಾಂತರಗಳಿಗೆ ವಿಭಿನ್ನವಾಗಿರುತ್ತದೆ ಹಾಗಾಗಿ I ಎಂಬುದು ಚಿತ್ರದಲ್ಲಿ ತೋರಿಸಿರುವಂತೆ ತರಂಗಾಂತರದ ಸಮೀಪವಿರುವ ಇಂಟೆನ್ಸಿಟಿ ಆಗಿದೆ ಅದು ಹೇಗೆ ಕಾಣುತ್ತದೆ ಎಂದು ನಾನು ಈಗ ಅಂತರ್ಜಾಲದಿಂದ ಡೌನ್ಲೋಡ್ ಮಾಡಿದ ಚಿತ್ರದ ಮೂಲಕ ತೋರಿಸುತ್ತೇನೆ ಆದ್ದರಿಂದ ಇದು ವಿಕಿರಣದ ಇಂಟೆನ್ಸಿಟಿ ಯ ಚಿತ್ರಣವಾಗಿದೆ ಇಲ್ಲಿ ವಿಕಿರಣದ ಸ್ಪೆಕ್ಟರಲ್ ಸಾಂದ್ರತೆಯನ್ನು ನಿರ್ಧರಿಸುತ್ತೇನೆ ಅದನ್ನು ವಿಭಿನ್ನ ತಾಪಮಾನದಲ್ಲಿ ಯೋಜಿಸಲಾಗಿದೆ ಇದು ಒಂದು ಕರ್ವ್ ಈ ರೀತಿ ಕಾಣುತ್ತದೆ ಎರಡನೇ ಕರ್ವ್ ಈ ರೀತಿ ಕಾಣುತ್ತದೆ ಮೂರನೇ ಕರ್ವ್ ಈ ರೀತಿ ಕಾಣುತ್ತದೆ ಮತ್ತು ನಾಲ್ಕನೇ ಕರ್ವ್ ಇಲ್ಲಿಯೇ ಕಾಣುತ್ತದೆ ಹೆಚ್ಚಿನ ವಕ್ರರೇಖೆಯಂತೆ ಮೇಲಿನ ವಕ್ರರೇಖೆಯು 7000 k ಮಧ್ಯದ ಕರ್ವ್ ಕೆಂಪು ಒಂದು ಸರಿಸುಮಾರು 6000 k ನೀಲಿ ಬಣ್ಣವು 5333 k ಮತ್ತು ಹೀಗೆ ಸಾಗುತ್ತದೆ ತಾಪಮಾನವು ಕಡಿಮೆಯಾದಂತೆ ವಕ್ರರೇಖೆಯು ಕಡಿಮೆ ಆಗುತ್ತದೆ ಮತ್ತು ಗರಿಷ್ಠವು ಕೆಳಕ್ಕೆ ಮತ್ತು ಕೆಳಕ್ಕೆ ಹೋಗುತ್ತದೆ ಸ್ಪೆಕ್ಟರಲ್ ಸಾಂದ್ರತೆಯನ್ನು ನಾನು ತೆಗೆದುಕೊಂಡರೆ ನಾನು ನಿರ್ದಿಷ್ಟವಾದ ತೆಗೆದುಕೊಂಡು ಈ ವಕ್ರರೇಖೆಯ ಅಡಿಯಲ್ಲಿರುವ ಪ್ರದೇಶವನ್ನು ಲೆಕ್ಕ ಹಾಕಿದರೆ ಈ ಲ್ಯಾಂಬ್ಡಾದಲ್ಲಿ ಅಥವಾ ಇಲ್ಲಿ ಇನ್ನೊಂದು ಪ್ರದೇಶವನ್ನು ಲೆಕ್ಕಹಾಕಿದರೆ ನನಗೆ ಈ d ನಲ್ಲಿನ ಶಕ್ತಿಯ ಅಂಶವನ್ನು ನೀಡುತ್ತದೆ ಆದ್ದರಿಂದ ಈಗ ನಾನು ಸ್ಪೆಕ್ಟರಲ್ ಸಾಂದ್ರತೆಯನ್ನು Iಎಂದು ವ್ಯಾಖ್ಯಾನಿಸಬಹುದು Iλ ಎಂಬುದು ಇಂದ ವರೆಗಿನ ಇನಟೆನ್ಸಿಟಿಯ ಕೊಡುಗೆಯಾಗಿದೆ ಆದ್ದರಿಂದ ನಾನು ಈ ಸಂಪೂರ್ಣ ವಕ್ರರೇಖೆಯನ್ನು ಸಂಯೋಜಿಸಿದರೆ ಅದು ನನಗೆ ಒಟ್ಟು ಇಂಟೆನ್ಸಿಟಿಯನ್ನು ನೀಡುತ್ತದೆ ಇದೇ ರೀತಿಯಾಗಿ ನಾನು uವನ್ನು ಸ್ಪೆಕ್ಟರಲ್ ಸಾಂದ್ರತೆಯೆಂದು ವ್ಯಾಖ್ಯಾನಿಸಬಹುದು u ಎಂಬುದು λ ಮತ್ತು λ Δತರಂಗಾಂತರ ನಡುವಿನ ಶಕ್ತಿಯ ಸಾಂದ್ರತೆಯಾಗಿದೆ ಜೊತೆಗೆ u ಮತ್ತು ನಡುವಿನ ಶಕ್ತಿಯ ಸಾಂದ್ರತೆಯಾಗಿರುತ್ತದೆ u ಮತ್ತು uಸಂಬಂಧಿಸಿದ ನಾವು ಮಾಡಬಹುದಾದ ಸಾಮಾನ್ಯ ತಪ್ಪನ್ನು ತೋರಿಸುತ್ತೇನೆ cλ ಕೆಲವರು uuc ಎಂದು ಭಾವಿಸುತ್ತಾರೆ ಇದು ನಿಜವಾಗಿಯೂ ಸರಿಯಾಗಿಲ್ಲ ನೀವು ನೋಡಬೇಕಾದದ್ದು ಸರಿಯಾದ ಮಾರ್ಗವೆಂದರೆ uu c c2 uc2 u ಏಕೆಂದರೆ ಶಕ್ತಿಯ ಅಂಶವು ಒಂದೇ ಆಗಿರುತ್ತದೆ ಮತ್ತು ಈಗ ನಾನು ರದ್ದುಗೊಳಿಸಬಹುದು ಹಾಗಾಗಿ u2uc ಮೈನಸ್ ಚಿಹ್ನೆಯ ಬಗ್ಗೆ ನಾನು ಚಿಂತಿಸುತ್ತಿಲ್ಲ ಆದ್ದರಿಂದ ಈ ಬಗ್ಗೆ ಜಾಗರೂಕರಾಗಿರಿ ಇದು ಜನರು ಮಾಡುವ ಸಾಮಾನ್ಯ ತಪ್ಪು ಆದ್ದರಿಂದ ನಾನು ನಿಮಗಾಗಿ ಸ್ಪೆಕ್ಟರಲ್ ಸಾಂದ್ರತೆಯನ್ನು ವಿನ್ಯಾಸಗೊಳಿಸಿದ್ದೇನೆ ಮತ್ತು ಸೈದ್ಧಾಂತಿಕವಾಗಿ ವಿಶ್ಲೇಷಣೆ ಮಾಡಿದ್ದೇನೆ ನನಗೆ ಇನ್ನೂ ಒಂದು ವಿಷಯ ಬೇಕಾಗುತ್ತದೆ ಮತ್ತು ಅದು ನಮ್ಮ ವಿಶ್ಲೇಷಣೆಯಲ್ಲಿ ಬೇಕಾಗಿರುವುದು ಕ್ಯಾವಿಟಿಯೊಳಗಿನ ವಿಕಿರಣದಿಂದಾಗಿ ಒತ್ತಡವಾಗಲಿದೆ ಮತ್ತು ಈ ಸಣ್ಣ ಪ್ರದೇಶದ ಮೇಲೆ ವಿಕಿರಣವು ಎಲ್ಲೆಡೆಯಿಂದ ಬೀಳುವುದರಿಂದ ನಾವು ಒತ್ತಡದ ಲೆಕ್ಕಾಚಾರವನ್ನು ಮಾಡುತ್ತೇವೆ ಮತ್ತು ಅದು ಒತ್ತಡ ಸೂತ್ರವಾಗಿರುತ್ತದೆ ಈಗ ಒತ್ತಡಕ್ಕಾಗಿ ನಾನು ಲೆಕ್ಕಾಚಾರ ಮಾಡಬೇಕಾಗಿರುವುದು ಪ್ರತಿ ಯೂನಿಟ್ ಪ್ರದೇಶಕ್ಕೆ ಎಷ್ಟು ಬಲ ಬೇಕಾಗುತ್ತದೆ ಎಂಬುದು ಅಂದರೆ ಪ್ರತಿ ಯುನಿಟ್ ಸಮಯಕ್ಕೆ ಪ್ರತಿ ಯುನಿಟ್ ಪ್ರದೇಶಕ್ಕೆ ಮೊಮೆಂಟಮ್ ವರ್ಗಾವಣೆಯ ಬಗ್ಗೆಯೂ ಗೊತ್ತಾಗಬೇಕು ಆದ್ದರಿಂದ ನನಗೆ ಈಗ ಬೇಕಾಗಿರುವುದು ಈ ಪ್ರದೇಶದ ಮೇಲೆ ಬೀಳುತ್ತಿರುವ ಮೊಮೆಂಟಮ್ ಈಗ ಸಮತಲ ತರಂಗಗಳಿಗಾಗಿ ವಿದ್ಯುತ್ಕಾಂತೀಯ ಸಿದ್ಧಾಂತದ ಮೊಮೆನ್ಟುಮ್ p ಅದು ಪ್ರತಿ ಯುನಿಟ್ ಪರಿಮಾಣಕ್ಕೆ ಮೊಮೆಂಟಮ್ನ ವಿಷಯ u c ಗೆ ಸಮಾನವಾಗಿರುತ್ತದೆ ಈಗ ಮೊಮೆಂಟಮ್ ಸಾಂದ್ರತೆಯು ಪ್ರತಿ ಯುನಿಟ್ ಪರಿಮಾಣಕ್ಕೆ ಮೊಮೆಂಟಮ್ ಆಗಿರುತ್ತದೆ ಇದು 12mv2v ಆಯಾಮವನ್ನು ಹೊಂದಿರುತ್ತದೆ ಇದು mv ಯಂತೆಯೇ ಇರುತ್ತದೆ ಆದ್ದರಿಂದ ಇದು ಆಯಾಮದ ಪ್ರಕಾರ ಸರಿಯಾಗಿದೆ ಇದು ಪ್ರತಿ ಯುನಿಟ್ ಪರಿಮಾಣದಲ್ಲಿದೆ ಆದ್ದರಿಂದ ಇದು ಪ್ರತಿ ಯುನಿಟ್ ಪರಿಮಾಣಕ್ಕೆ ಮೊಮೆಂಟಮ್ ಆಗಿದೆ ಈಗ ಈ ಕ್ಯಾವಿಟಿಯಲ್ಲಿ ಏನಾಗುತ್ತಿದೆ ಎಂದರೆ ಈ ಪ್ರದೇಶದಲ್ಲಿ ವಿಕಿರಣವು ಎಲ್ಲೆಡೆಯಿಂದ ಬರುತ್ತಿದೆ ಮತ್ತು ಅದು ಸ್ವಲ್ಪ ಮೊಮೆಂಟಮ್ ತರುತ್ತಿದೆ ಮತ್ತು ಮೊಮೆಂಟಮ್ ಬಲವನ್ನು ಅನ್ವಯಿಸುತ್ತದೆ ಆದ್ದರಿಂದ ಯಾವುದೇ ಮೊಮೆಂಟಮ್ ವರ್ಗಾವಣೆ ಇದ್ದರೂ ಪ್ರತಿ ಯೂನಿಟ್ ಸಮಯಕ್ಕೆ ಮೊಮೆಂಟಮ್ ಆಗುತ್ತದೆ ಆವೇಗದ ಏಕೈಕ ಅಂಶವೆಂದರೆ ಇದು ಕೋನ ಥೀಟಾದಲ್ಲಿರುವ ಲಂಬವಾಗಿರುತ್ತದೆ ಆದ್ದರಿಂದ ನಾನು ಲೆಕ್ಕಾಚಾರ ಮಾಡಬೇಕಾಗಿರುವುದು ಅದರ ಘಟಕವನ್ನು ತೆಗೆದುಕೊಳ್ಳಲು ಎಷ್ಟು ಮೊಮೆಂಟಮ್ ಬರುತ್ತಿದೆ ಆದ್ದರಿಂದ ಇದು p ಎಂದು ಭಾವಿಸೋಣ ಇದು pcosθ ಆಗಿರಬೇಕು ಮತ್ತು ಆ ಮೊಮೆಂಟಮ್ಗೆ ಬರುವ ಪ್ರತಿಯೊಂದು ಬದಿಯಲ್ಲಿಯೂ ಪ್ರತಿಫಲನದಿಂದ ಹೊರಹೋಗುವ ಮೊಮೆಂಟಮ್ ಇದೆ ಅಥವಾ ಈ ಭಾಗವು ಸಹ ವಿಕಿರಣಗೊಳ್ಳುತ್ತಿದೆ ಆದ್ದರಿಂದ ಮೊಮೆಂಟಮ್ ನ ಸಂಭಾಷಣೆಯಿಂದ ಹಿಂಬದಿಯ ಶಕ್ತಿ ಇರುತ್ತದೆ ಆದ್ದರಿಂದ ನಿವ್ವಳ ಮೊಮೆಂಟಮ್ ನಾನು ಇದನ್ನು ಲೆಕ್ಕಾಚಾರ ಮಾಡುತ್ತೇನೆ ಮತ್ತು ಅದನ್ನು 2 ರಿಂದ ಗುಣಿಸುತ್ತೇನೆ ಆದ್ದರಿಂದ ನಾನು ಎಲ್ಲಾ ಕಡೆಯಿಂದ ಬರುವ ಮೊಮೆಂಟಮ್ ಅನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ಈ ಕಡೆಯಿಂದ ಮೊಮೆಂಟಮ್ ಬರುತ್ತಿದ್ದರೂ ಸಹ ಹೊರಗೆ ಹೋಗುವ ಮೊಮೆಂಟಮ್ ಇರುತ್ತದೆ ಆದ್ದರಿಂದ ಬರುವ ಒಟ್ಟು ಮೊಮೆಂಟಮ್ ಅನ್ನು 2 ರಿಂದ ಗುಣಿಸಿದಾಗ ನಾನು ಲೆಕ್ಕ ಹಾಕುತ್ತೇನೆ ಆದ್ದರಿಂದ ಮತ್ತೆ ನಾವು ಮೊದಲು ಮಾಡಿದಂತೆ ಲೆಕ್ಕಾಚಾರ ಮಾಡುತ್ತೇವೆ ನಾನು ಕ್ಯಾವಿಟಿಯನ್ನು ಒಂದು ಪ್ರದೇಶದಲ್ಲಿ ಪರಿಗಣಿಸುತ್ತೇನೆ ಮೊಮೆಂಟಮ್ ಬರುವ ಸ್ಥಳದಿಂದ ಈ ಪರಿಮಾಣವನ್ನು ಈ ಕಡೆಯಿಂದ ಪರಿಗಣಿಸಿ ಆದ್ದರಿಂದ ನಾನು ಮತ್ತೆ d ನಲ್ಲಿ ತೆಗೆದುಕೊಂಡರೆ ಈ ಉದ್ದ r ನಂತರ ಬರುವ ಆ ಮೊಮೆಂಟಮ್ acosθ4π r2 ಆಗಿರುತ್ತದೆ ಇದು ವಿಕಿರಣವು ಈ ರೀತಿ ಬರುವ ಸಂಭವನೀಯತೆಯಾಗಿದೆ ನಂತರ ಮೊಮೆಂಟಮ್ನ ನಿವ್ವಳ ಪ್ರಮಾಣವು ಈ ಪ್ರದೇಶದಲ್ಲಿನ ಮೊಮೆಂಟಮ್ನ ವಿಷಯವಾಗಿದೆ ಈ ಪರಿಮಾಣದಲ್ಲಿ ನಾನು ತೋರಿಸುತ್ತಿರುವ ನೀಲಿ ಪರಿಮಾಣ ಮತ್ತು ಆ ಪರಿಮಾಣ dr2r ಆಗಿದೆ ಮತ್ತು ಒತ್ತಡದ ಲೆಕ್ಕಾಚಾರಕ್ಕಾಗಿ ನಾನು ಇದನ್ನು ಥೀಟಾದ ಕೊಸೈನ್ ಮೂಲಕ ಮತ್ತಷ್ಟು ಗುಣಿಸುತ್ತೇನೆ ಮತ್ತು ನಾನು ಮೊದಲೇ ಹೇಳಿದಂತೆ ಎರಡು ಅಂಶಗಳು ಏಕೆಂದರೆ ಈ ಪ್ರದೇಶದಿಂದ ಪ್ರತಿಫಲನ ಅಥವಾ ವಿಕಿರಣ ಹೊರಸೂಸುವಿಕೆ ಆದ್ದರಿಂದ ಇದು ನಿವ್ವಳ ಮೊಮೆಂಟಮ್ ಆಗಿರುತ್ತದೆ ಈಗ ಮತ್ತೆ ಹಿಂದಿನಂತೆ ನಾವು r ಅನ್ನು ಹೊಂದಿದ್ದೇವೆ t ಸಮಯದ ಒಟ್ಟು ಉದ್ದವು ct ಆಗಿರುತ್ತದೆ ಆದ್ದರಿಂದ ನಾನು ಬರೆಯಬಹುದು cosθ 0 ರಿಂದ 1 ರವರೆಗೆ ಬದಲಾಗುತ್ತದೆ 0 ರಿಂದ 2 ರವರೆಗೆ ಬದಲಾಗಲಿದೆ ಆದ್ದರಿಂದ t ಸಮಯಕ್ಕೆ ಸಾಮಾನ್ಯ ಮೊಮೆಂಟಮ್ ವರ್ಗಾವಣೆ 2a4πctuc2π01θdcosθ ಗೆ ಸಮನಾಗಿರುತ್ತದೆ ಮತ್ತು ಅದು ಮೊಮೆಂಟಮ್ನ ವರ್ಗಾವಣೆಯಾಗಿದೆ ಆದ್ದರಿಂದ ನಾವು ಇದನ್ನು p ಎಂದು ಕರೆಯೋಣ ಈಗ ನಾವು ಕೆಲವು ನಿಯಮಗಳನ್ನು ರದ್ದು ಮಾಡೋಣ ಈ 2 ಮತ್ತು 4 ರೊಂದಿಗೆ ಈ 2 ರದ್ದುಗೊಳ್ಳುತ್ತದೆ c ಇದರೊಂದಿಗೆ ರದ್ದುಗೊಳಿಸುತ್ತದೆ ಇದು 13 ಭಾಗಕ್ಕೆ ಸಮವಾಗಿರುತ್ತದೆ ಆದ್ದರಿಂದ ನಾನು ಪಡೆಯುವುದುp ut 3 ಮತ್ತು ಇದು pt ಯುನಿಟ್ ಸಮಯಕ್ಕೆ ಸಾಮಾನ್ಯ ಆವೇಗ ವರ್ಗಾವಣೆಗೆ a ಸಮಾನವಾಗಿರುತ್ತದೆ ಎಂದು ಸೂಚಿಸುತ್ತದೆ ಆದರೆ ಒತ್ತಡ ಮತ್ತು ಇದು u 3 ಆಗಿ ಹೊರಬರುತ್ತದೆ ಆದ್ದರಿಂದ ನಾವು ಈಗ ನೋಡಿದ ಸಂಗತಿಯೆಂದರೆ ಕಪ್ಪು ದೇಹಕ್ಕೆ ಇದು ಸ್ಪೆಕ್ಟರಲ್ ಸಾಂದ್ರತೆಯಾಗಿದ್ದು ಇದು ಹೆಚ್ಚಿನ ತಾಪಮಾನದಲ್ಲಿ ಈ ರೀತಿಯಾಗಿರುತ್ತದೆ ಮತ್ತು ತಾಪಮಾನದ ಮಟ್ಟವು ಕಡಿಮೆಯಾಗುತ್ತದೆ ಅದು ಹೀಗಾಗುತ್ತದೆ ಮತ್ತು ಕ್ಯಾವಿಟಿಯೊಳಗಿನ ಒತ್ತಡ u 3 ಆಗಿದೆ ಮುಂಬರುವ ಉಪನ್ಯಾಸಗಳಲ್ಲಿ ನಮ್ಮ ವಿಶ್ಲೇಷಣೆಗಾಗಿ ನಾವು ಇವುಗಳನ್ನು ಬಳಸುತ್ತೇವೆ